ಆದ್ದರಿಂದ ಇಂಜಿನಿಯರಿಂಗ್ ಗಣಿತ I ರ ಉಪನ್ಯಾಸಗಳಿಗೆ ಮತ್ತೆ ಸ್ವಾಗತ ಮತ್ತು ಇಂದು ನಾವು ಎರಡು ವೇರಿಯೇಬಲ್ ಅಸ್ಥಿರ ಗಳುಳ್ಳ ಫಂಕ್ಷನ್ ಕಾರ್ಯ ಗಳ ಮಿತಿಯ ಮೌಲ್ಯಮಾಪನ ಕುರಿತು ಮಾತನಾಡುತ್ತೇವೆ ಆದ್ದರಿಂದ ಹಿಂದಿನ ಉಪನ್ಯಾಸದಲ್ಲಿ ಈ ಮಿತಿಯನ್ನು ಎಂದು ನಾವು ನೋಡಿದ್ದೇವೆ ಇದು L ಗೆ ಸಮಾನವಾಗಿರುತ್ತದೆ ಇದು ಈ ಎಪ್ಸಿಲಾನ್ ಡೆಲ್ಟಾ ವಿಧಾನವನ್ನು ಬಳಸಿಕೊಂಡು ವ್ಯಾಖ್ಯಾನಿಸಲಾಗಿದೆ ಅಂದರೆ ನಿರ್ದಿಷ್ಟ ನೈಜ ಸಂಖ್ಯೆಯ ಎಪ್ಸಿಲಾನ್ ಧನಾತ್ಮಕವಾಗಿದ್ದರೆ ನಾವು ನೈಜ ಸಂಖ್ಯೆಯ ಡೆಲ್ಟಾ ಧನಾತ್ಮಕತೆಯನ್ನು ಮೈನಸ್ ಗಿಂತ ಕಡಿಮೆ ಇರುವ ಎಪ್ಸಿಲಾನ್ ನಂತೆ ಕಾಣಬಹುದು ಆದ್ದರಿಂದ ಎರಡರ ಮಧ್ಯೆ ಇರುವ ವ್ಯತ್ಯಾಸ ಇಲ್ಲಿ ಮತ್ತು ಮೈನಸ್ ಅದರ ಸೀಮಿತ ಮೌಲ್ಯ ಅನಿಯಂತ್ರಿತ ಎಪ್ಸಿಲಾನ್ಗೆ ನಿರ್ದಿಷ್ಟ ಸಂಖ್ಯೆ xyಇದ್ದಾಗಲೆಲ್ಲಾ ಎಪ್ಸಿಲಾನ್ ಗಿಂತ ಕಡಿಮೆಯಿರುತ್ತದೆ ಮತ್ತು ಈ ವಿಧಾನವು ಕೊಟ್ಟಿರುವ ಸಂಖ್ಯೆ L ಮಿತಿ ಎಂದು ಪರಿಶೀಲಿಸಲು ಉಪಯುಕ್ತವಾಗಿದೆ ಎಂದು ನಾವು ನೋಡಿದ್ದೇವೆ ಆದರೆ L ಮಿತಿ ಏನು ಎಂದು ನಾವು ಆದ್ದರಿಂದ ಇಂದಿನ ಉಪನ್ಯಾಸದಲ್ಲಿ ಹೆಚ್ಚಿನ ಪ್ರಾಯೋಗಿಕ ಸಮಸ್ಯೆಗಳೊಂದಿಗೆ ನಾವು ಈ ಸಂಖ್ಯೆ ಅನ್ನು ಹೇಗೆ ಪಡೆಯುವುದು ಎಂದು ನೋಡುತ್ತೇವೆ ಮತ್ತು ಈ ನಿರ್ದಿಷ್ಟ ಸಂಖ್ಯೆ L ಎಂದು ಪರಿಶೀಲಿಸಲು ಎಪ್ಸಿಲಾನ್ ಡೆಲ್ಟಾ ವಿಧಾನವನ್ನು ಬಳಸಬಹುದು ಆದ್ದರಿಂದ ಏಕ ವೇರಿಯಬಲ್ ಫಂಕ್ಷನ್ ಗಾಗಿ ಕ್ರಿಯೆಯಾಗಿ ಮಿತಿಯನ್ನು ಮಾತನಾಡುವಾಗ ನಾವು ಒಂದು ನಿರ್ದಿಷ್ಟವಾದ ಪಾಯಿಂಟ್ ನಲ್ಲಿ ಇಲ್ಲಿ ಅಕ್ಷದ ಮೇಲಿನ ಸಮೀಪಿಸಲು ಎರಡು ಪಥಗಳು ಹೊಂದಿತ್ತು ಆದ್ದರಿಂದ ಏಕ ವೇರಿಯೇಬಲ್ನ ಕಾರ್ಯಗಳ ಸಂದರ್ಭದಲ್ಲಿ ನಾವು ಬಲಭಾಗದಿಂದ ಈ ಪಾಯಿಂಟ್ ಗೆ ತಲುಪಬಹುದು ಅಥವಾ ನಾವು ಎಡಭಾಗದಿಂದ ಈ ಪಾಯಿಂಟ್ ಗೆ ಸಂಪರ್ಕಿಸಬಹುದು ಆದರೆ ಈಗ ನಾವು ಎರಡು ಅಥವಾ ಹೆಚ್ಚಿನ ಅಸ್ಥಿರಗಳ ಫಂಕ್ಷನ್ ಕಾರ್ಯ ಗಳನ್ನು ಹೊಂದಿದ್ದೇವೆ ಈ ಸಂದರ್ಭದಲ್ಲಿ ಇಲ್ಲಿ ಇದು ಅಕ್ಷ ಅಕ್ಷ ಮತ್ತು ಅಕ್ಷ ಎಂದು ಭಾವಿಸೋಣ ಆದ್ದರಿಂದ ಪ್ಲೇನ್ ನಲ್ಲಿ ನಾವು ಈ ಕಾರ್ಯದ ಈ ಡೊಮೇನ್ ಅನ್ನು ಹೊಂದಿದ್ದೇವೆ ನಾವು ಸಮೀಪಿಸಲು ಬಯಸುವ ಈ ಪಾಯಿಂಟ್ ಇಲ್ಲಿ ಎಂದು ಭಾವಿಸೋಣ ಆಗ ಈ ಪಾಯಿಂಟ್ ನ್ನು ಸಮೀಪಿಸಲು ಅನೇಕ ಮಾರ್ಗಗಳು ಇವೆ ಈ ಪಾಯಿಂಟ್ ಗೆ ಮಿತಿ ಈ ನಿರ್ದಿಷ್ಟ ಬಿಂದು P ಗೆ ಸಮೀಪಿಸಿದಂತೆ ಪಡೆಯಲು ನಾವು ಯಾವುದೇ ದಿಕ್ಕಿನಿಂದ ಮತ್ತು ಯಾವುದೇ ಮಾರ್ಗವನ್ನು ಬಳಸಿಕೊಳ್ಳಬಹುದು ಏಕ ವೇರಿಯೇಬಲ್ನ ಸಂದರ್ಭದಲ್ಲಿ ನಮಗೆ ಕೇವಲ ಎರಡು ಮಾರ್ಗಗಳಿದ್ದವು ಆದ್ದರಿಂದ ನಾವು ಬಲಭಾಗದಿಂದ ಮಿತಿಯನ್ನು ಮತ್ತು ಎಡಭಾಗದಿಂದ ಮಿತಿಯನ್ನು ಪರಿಶೀಲಿಸುತ್ತಿದ್ದೆವು ಮತ್ತು ಅವು ಸಮಾನವಾಗಿದ್ದರೆ ಮಿತಿ ಅಸ್ತಿತ್ವದಲ್ಲಿದೆ ಮತ್ತು ಮಿತಿ ಆ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ಎಂದು ನಾವು ಹೇಳುತ್ತೇವೆ ಅಥವಾ ಆ ಎರಡು ಮಿತಿಗಳು ವಿಭಿನ್ನವಾಗಿದ್ದರೆ ನಾವು ಅದನ್ನು ಮಿತಿ ಅಸ್ತಿತ್ವದಲ್ಲಿಲ್ಲ ಎಂದು ಕರೆಯುತ್ತೇವೆ ಈ ಸಂದರ್ಭದಲ್ಲಿ ನಾವು ಒಂದು ನಿರ್ದಿಷ್ಟ ಪಾಯಿಂಟ್ ಅನ್ನು ತಲುಪುವ ಮಾರ್ಗಗಳನ್ನು ಅನಂತವಾಗಿ ಹೊಂದಿದ್ದೇವೆ ಆದ್ದರಿಂದ ಆ ಸಂದರ್ಭದಲ್ಲಿ ಕೆಲವು ನಿರ್ದಿಷ್ಟ ಹಾದಿಯಲ್ಲಿ ಮಿತಿಯನ್ನು ಕಂಡುಹಿಡಿಯುವುದು ಮತ್ತು ಇದು ಮಿತಿ ಎಂದು ಹೇಳುವುದು ಕಷ್ಟ ಆದ್ದರಿಂದ ಗಮನಿಸಿ ಇಲ್ಲಿ ನಾನು ಹೇಳಿರುವಂತೆ ಇದು ಎರಡು ಆಯಾಮದ ಸಮತಲದಲ್ಲಿ ಬಿಂದುವಿಗೆ ಹೋಗುತ್ತದೆ ಯನ್ನು ಈ ನಿರ್ದಿಷ್ಟ ಸೇರಿಸುವ ಅನಂತ ಸಂಖ್ಯೆಯ ಮಾರ್ಗಗಳಿವೆ ಏಕೆಂದರೆ ಮಿತಿ ಅಸ್ತಿತ್ವದಲ್ಲಿದ್ದರೆ ಅದು ಅನನ್ಯ ಆಗಿರುತ್ತದೆ ಅಂದರೆ ಮಿತಿ ಎಲ್ಲಾ ಮಾರ್ಗಗಳಲ್ಲೂ ಒಂದೇ ಆಗಿರಬೇಕು ಅಂದರೆ ಮಿತಿಯನ್ನು ನಿರ್ದಿಷ್ಟ ಮಾರ್ಗದಲ್ಲಿ ಬಿಂದು ಯನ್ನು ಸಮೀಪಿಸುತ್ತಿರುವ ಮೂಲಕ ಪಡೆದುಕೊಳ್ಳಬಹುದೆಂದು ಅಲ್ಲ ಬದಲಾಗಿ ಅದು ಫಂಕ್ಷನ್ಮಿತಿಯನ್ನು ಕಂಡುಹಿಡಿಯುವುದು ಎಂದು ಹೇಗಾದರೂ ಮಿತಿ ಮಾರ್ಗದ ಮೇಲೆ ಅವಲಂಬಿತವಾಗಿದ್ದರೆ ಮಿತಿ ವಿಭಿನ್ನವಾಗಿದೆ ಎಂದು ನಾವು ಎರಡು ವಿಭಿನ್ನ ಮಾರ್ಗಗಳಲ್ಲಿ ಕಂಡುಕೊಂಡರೆ ನಂತರ ಮಿತಿ ಅಸ್ತಿತ್ವದಲ್ಲಿಲ್ಲ ಎಂದು ನಾವು ತೀರ್ಮಾನಿಸಬಹುದು ಆದರೆ ಎರಡು ಅಥವಾ ಹಲವು ವಿಭಿನ್ನ ಮಾರ್ಗಗಳಲ್ಲಿ ಮಿತಿಯನ್ನು ಪಡೆದಾಗ ಆ ಮಿತಿ ಒಂದೇ ಆಗಿರಬಹುದು ಆದರೆ ಆ ನಿರ್ದಿಷ್ಟ ಸಂಖ್ಯೆ ಮಿತಿ ಎಂದು ನಾವು ತೀರ್ಮಾನಿಸಲು ಸಾಧ್ಯವಿಲ್ಲ ಏಕೆಂದರೆ ಮಿತಿ ವಿಭಿನ್ನವಾಗಿರುವ ಬೇರೆ ಮಾರ್ಗವಿರಬಹುದು ಆದ್ದರಿಂದ ಕೆಲವು ನಿರ್ದಿಷ್ಟ ಹಾದಿಯಲ್ಲಿನ ಮಿತಿ ಎಂದು ತೀರ್ಮಾನಿಸುವುದು ಸಾಧ್ಯವಿಲ್ಲ ಆದರೆ ನಾವು ಎರಡು ವಿಭಿನ್ನ ಮಾರ್ಗಗಳನ್ನು ಕಂಡುಕೊಂಡರೆ ಮತ್ತು ಆ ಮಾರ್ಗಗಳಲ್ಲಿ ಮಿತಿ ವಿಭಿನ್ನವಾಗಿರುತ್ತದೆ ಎಂದು ನಾವು ತೀರ್ಮಾನಿಸಬಹುದು ಆಗ ಮಿತಿ ಅಸ್ತಿತ್ವದಲ್ಲಿಲ್ಲ ಎಂದು ನಾವು ಹೇಳಬಹುದು ಆದ್ದರಿಂದ ಈಗ ಕ್ರಿಯೆ ಯ ಮಿತಿಯನ್ನು ಕೆಲವು ನಿರ್ದಿಷ್ಟ ಬಿಂದುವಿನಲ್ಲಿ ತಲುಪಿದಾಗ ಕಂಡುಹಿಡಿಯುವ ಕೆಲವು ಸಾಧ್ಯತೆಗಳನ್ನು ನಾವು ನೋಡುತ್ತೇವೆ ಉದಾಹರಣೆಗೆ ಈ ಉದಾಹರಣೆಯನ್ನು ಪರಿಗಣಿಸಿ ಚದರ ಭಾಗಿಸು 4 ಪ್ಲಸ್ ಸ್ಕ್ವೇರ್ ಮತ್ತು ಜೊತೆಗೆ ಯು ಪಥಕ್ಕೆ ಸಮಾನವಾಗಿರುತ್ತದೆ ಮತ್ತು ಎರಡನೆಯದಾಗಿ ನಾವು ಮತ್ತೆ ಅದೇ ಕಾರ್ಯ ತೆಗೆದುಕೊಳ್ಳುತ್ತೇವೆ ಮತ್ತು ಗೆ ಹೋಗುತ್ತದೆ ಜೊತೆಗೆ ಈ ಹಾದಿಯಲ್ಲಿ ಚದರಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಮೂಲವನ್ನು ಇಲ್ಲಿ ಸಮೀಪಿಸಲು ನಾವು ಎರಡು ವಿಭಿನ್ನ ಮಾರ್ಗಗಳನ್ನು ಆರಿಸಿದ್ದೇವೆ ಒಂದನೆಯದು ಗೆ ಸಮಾನವಾಗಿರುವ ಸರಳ ರೇಖೆ ಮತ್ತು ಎರಡನೇಯದಾಗಿ ಈ ವರ್ಗ ಗೆ ಸಮಾನವಾಗಿರುವ ಮಾರ್ಗಗಳನ್ನು ಆರಿಸಿದ್ದೇವೆ ಆದ್ದರಿಂದ ಈ ಕಾರ್ಯದ ಮಿತಿ ಇಲ್ಲಿ ಯು ಚದರಕ್ಕೆ ಸಮನಾಗಿ ಅಥವಾ ಯು ಗೆ ಸಮನಾಗಿ ಇದ್ದಾಗ ಎರಡು ವಿಭಿನ್ನ ಮಾರ್ಗಗಳಲ್ಲಿ ಹೇಗೆ ಮತ್ತು ಏನು ಎಂದು ನೋಡೋಣ ಆದ್ದರಿಂದ ನಾವು ಗೆ ಸಮನಾಗಿರುತ್ತದೆ ಎಂದು ತೆಗೆದುಕೊಂಡರೆ ಇಲ್ಲಿ ನಾವು ಮೂಲವನ್ನು ಸಮೀಪಿಸುತ್ತಿದ್ದೇವೆ ಮತ್ತು ಈ ಸಂದರ್ಭದಲ್ಲಿ ಯು x ಗೆ ಆದ್ದರಿಂದ ನಾವು ಇಲ್ಲಿ ಚದರವನ್ನು ಇಡುತ್ತೇವೆ ಮತ್ತು ನಂತರ ಮತ್ತೆ ಆಗಿರುತ್ತದೆ ಆದ್ದರಿಂದ ನಾವು ಇಲ್ಲಿ ಮತ್ತು ಘಾತ ಚದರ ಹೊಂದಿದ್ದೇವೆ ಮತ್ತು ಈಗ ಗೆ ಹೋಗುತ್ತದೆ ಎಂದು ನಾವು ಸಮೀಪಿಸಬಹುದು ಏಕೆಂದರೆ ಈ ಮಾರ್ಗವನ್ನು ಈಗ ನಾವು ಈ y ಎಂಬ ಗೆ ನಿರ್ಬಂಧಿಸಿದ್ದೇವೆ ಜೊತೆಗೆ ಅಥವಾ ನಾವು ಇಲ್ಲಿ ಬದಲಿಯಾಗಿ ಹೊಂದಿರುವ y ಎಂಬ ನ್ನು ಹೊಂದಿದ್ದೇವೆ ಆದ್ದರಿಂದ ಈಗ ನಾವು ಅನ್ನು ಗೆ ಹೋಗುತ್ತದೆ ಎಂದು ತೆಗೆದುಕೊಳ್ಳಬಹುದು ಈ ಮಿತಿಗೆ ಏನಾಗುತ್ತದೆ ಆದ್ದರಿಂದ ಇಲ್ಲಿಮಿತಿ ಹೋಗುತ್ತದೆ ಮತ್ತು ಇದು ಚದರವಾಗಿದ್ದು ನಾವು ರದ್ದುಗೊಳಿಸಬಹುದು ಆದ್ದರಿಂದ ನೀವು ಇನ್ನೂ ಓವರ್ ಸ್ಕ್ವೇರ್ ಪ್ಲಸ್ ಮತ್ತು ನಂತರ ಈ ಮಿತಿ ಹೋಗುತ್ತದೆ ಆದ್ದರಿಂದ ಮೂಲಕ್ಕೆ ಸಮೀಪಿಸುತ್ತಿರುವ ಈ ಹಾದಿಯಲ್ಲಿ ಈ ನೇರ ರೇಖೆಯ ಉದ್ದಕ್ಕೂ xಗೆ ಸಮಾನವಾಗಿರುತ್ತದೆ ನಾವು ಈ ಮಿತಿಯನ್ನು ಎಂದು ಪಡೆಯುತ್ತಿದ್ದೇವೆ ಈಗ ನಾವು ಅನ್ನು ಚೌಕಕ್ಕೆ ಸಮಾನವಾಗಿರುತ್ತದೆ ಎಂದು ತೆಗೆದುಕೊಂಡರೆ ಆದ್ದರಿಂದ ಈ ಹಾದಿಯಲ್ಲಿ ನಾವು ಈ ಮಿತಿಯನ್ನು ಈ ಗೆ ಹೋಗುತ್ತದೆ ಎಂಬ ನಿರ್ದಿಷ್ಟ ಮಿತಿಯನ್ನು ಹೊಂದಿದ್ದೇವೆ ಮತ್ತೆ ಈ ಚೌಕ ಗೆ ಸಮಾನವಾಗಿರುವ ಮಾರ್ಗ ಕೂಡ 0 ಗೆ ಸಮೀಪಿಸಿದೆ ಆದರೆ ಈ ಲಾಕ್ಷಣಿಕ ಮಾರ್ಗ ಜೊತೆ ಆದ್ದರಿಂದ ಇಲ್ಲಿ ನಾವು ಅನ್ನು 0 ಗೆ ಸಮನಾಗಿರುತ್ತೇವೆ ಮತ್ತು ಚದರ ಮತ್ತೆ ಚದರವಾಗಿರುತ್ತದೆ ಆದ್ದರಿಂದ ನಮ್ಮಲ್ಲಿ ಪವರ್ 4 ಮತ್ತು ಸ್ಕ್ವೇರ್ ಪವರ್ 4 ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಗಮನಿಸಿದ ಕಾರಣ ಇಲ್ಲಿ ಪವರ್ 4 ಮತ್ತು ನಂತರ ನಿಮಗೆ ಇಲ್ಲಿ 2 ಪವರ್ 4 ಇದೆ ಆದ್ದರಿಂದ ಈ ಮಿತಿ ಕೇವಲ ಅರ್ಧವಾಗಿರುತ್ತದೆ ಆದ್ದರಿಂದ ಈ ಹಾದಿಯಲ್ಲಿ ನಾವು ಮಿತಿಯನ್ನು ಅರ್ಧದಷ್ಟು ಪಡೆಯುತ್ತಿದ್ದೇವೆ ಗೆ ಸಮಾನವಾಗಿರುವ ನೇರ ರೇಖೆಯ ಉದ್ದಕ್ಕೂ ಮಿತಿಯು 0 ಚೌಕಕ್ಕೆ ಸಮಾನವಾಗಿರುವ ನೇರ ರೇಖೆಯ ಉದ್ದಕ್ಕೂ ಮಿತಿಯು ಅರ್ಧ ಆದ್ದರಿಂದ ಈಗ ಈ ಮಿತಿ ಗೆ ಹೋಗುತ್ತದೆ ಚದರ ಓವರ್ 4 ಪ್ಲಸ್ y ಸ್ಕ್ವೇರ್ ಅಸ್ತಿತ್ವದಲ್ಲಿಲ್ಲಎಂದು ನಾವು ತೀರ್ಮಾನಿಸಬಹುದು ಈ ರೀತಿಯ ಎರಡನೇ ಉದಾಹರಣೆಗೆ ನಾವು ಮಿತಿ ಹೋಗುತ್ತದೆ ವಿಲೋಮ ಭಾಗಿಸು ಎಂದು ತೆಗೆದುಕೊಳ್ಳೋಣ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಮತ್ತೆ ಈ ಸಮತಲವನ್ನು ಹೊಂದಿದ್ದೇವೆ ಮತ್ತು ನಾವು ಬಿಂದುವನ್ನು ತಲುಪುತ್ತಿದ್ದೇವೆ ಆದ್ದರಿಂದ ಆದ್ದರಿಂದ ಎಲ್ಲೋ ಇಲ್ಲಿ ನಾವು ಮತ್ತೆ ಎರಡು ಮಾರ್ಗಗಳನ್ನು ತೆಗೆದುಕೊಳ್ಳುತ್ತೇವೆ ನಾವು ಈ ಅನ್ನು ಸರಿ ಪಡಿಸಬಹುದು ಮತ್ತು ಈ ಪಾಯಿಂಟ್ ಗೆ ಹಂತಕ್ಕೆ ಸಮೀಪಿಸುವ ಈ ಎರಡು ಮಾರ್ಗಗಳನ್ನು ಬಲಭಾಗದಿಂದ ಅಥವಾ ಎಡಭಾಗದಿಂದ ತೆಗೆದುಕೊಳ್ಳಬಹುದು ಆದ್ದರಿಂದ ಈ ಹಾದಿಯಲ್ಲಿ ನಾವು ಅನ್ನು 1 ಎಂದು ಸರಿ ಪಡಿಸುತ್ತೇವೆ ಮತ್ತು ನಂತರ ನಾವು ತೆಗೆದುಕೊಳ್ಳುತ್ತೇವೆ ಅಥವಾ ಈ ಎರಡು ನಿರ್ದಿಷ್ಟ ಮಾರ್ಗಗಳಲ್ಲಿ ಈ ಮಿತಿಯನ್ನು ಮೌಲ್ಯಮಾಪನ ಮಾಡುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಅನ್ನು 1 ಕ್ಕೆ ಸಮನಾಗಿ ಸರಿಪಡಿಸಿದರೆ ನಂತರ ಅನ್ನು ಈ ಎರಡು ದಿಕ್ಕುಗಳಿಂದ 0 ಗೆ ಸಂಪರ್ಕಿಸಬಹುದು ಆದ್ದರಿಂದ ನಾವು ಎಡಭಾಗದಿಂದ ಹೋದರೆ 0 ಹೋದಂತೆ ವಿಲೋಮ 1 ಭಾಗಿಸು ಆದ್ದರಿಂದನೀವು ಗಮನಿಸಿ ಋಣಾತ್ಮಕ ವಾಗಿದ್ದರೆ ಆದ್ದರಿಂದ ಇಲ್ಲಿ ಈ ಎಲ್ಲ 1 ಓವರ್ ಸಂಖ್ಯೆಗಳು ಋಣಾತ್ಮಕ ವಾಗಿರುತ್ತದೆ ಆದ್ದರಿಂದ ಅನಂತಕ್ಕೆ ಸಮೀಪಿಸುತ್ತಿದ್ದಂತೆ ಈ 1 ಓವರ್ ಮೈನಸ್ ಅನಂತಕ್ಕೆ ತಲುಪುತ್ತದೆ ಆದ್ದರಿಂದ ಆದ್ದರಿಂದ ವಿಲೋಮ ಮೈನಸ್ ಅನಂತವು ಮೈನಸ್ ಪೈ ಅನ್ನು ರಿಂದ ಭಾಗಿಸಿ ದೊರೆಯುತ್ತದೆ ಅಂತೆಯೇ ನಾವು ಈ ಬಿಂದುವನ್ನು ಈ ಬಿಂದುವಿನ ಬಲಭಾಗದಿಂದ ಸಮೀಪಿಸಿದರೆ ಈ ಸಂದರ್ಭದಲ್ಲಿ ಇದು ಅನಂತ ಮತ್ತು tan ವಿಲೋಮವು ಅನಂತವಾಗುತ್ತದೆ ಆದ್ದರಿಂದ ನಾವು ಪೈ ಯನ್ನು ರಿಂದ ಭಾಗಿಸಿ ಮಿತಿಯನ್ನು ಪಡೆಯುತ್ತೇವೆ ಆದ್ದರಿಂದ ನಾನು ಮತ್ತೆ ಈ ಉದಾಹರಣೆಯಲ್ಲಿ ಎರಡು ವಿಭಿನ್ನ ಮಾರ್ಗಗಳಲ್ಲಿ ನಮಗೆ ಎರಡು ವಿಭಿನ್ನ ಮಿತಿಗಳಿವೆ ಎಂದು ನೋಡಿದ್ದೇವೆ ಆದ್ದರಿಂದ ಇಲ್ಲಿ ನೀಡಲಾದ ಮಿತಿಯು ಗೆ ಹೋಗುತ್ತದೆ ವಿಲೋಮ ಭಾಗಿಸು ಅಸ್ತಿತ್ವದಲ್ಲಿಲ್ಲ ಎಂದು ನಾವು ತೀರ್ಮಾನಿಸಬಹು ಏಕೆಂದರೆ ಈ ಮಿತಿಯು ಮಾರ್ಗವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನೀವು ಈ ಮುಂದಿನ ಉದಾಹರಣೆಯನ್ನು ಓವರ್ ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ಮತ್ತು ಈ ಸಂದರ್ಭದಲ್ಲಿ ನಾವು ಮೂಲ ವನ್ನು ಸಮೀಪಿಸುತ್ತಿದ್ದೇವೆ ಮತ್ತು ಫಂಕ್ಷನ್ ಕಾರ್ಯ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಆದ್ದರಿಂದ ನಾವು ಇದರರ್ಥ ಇಲ್ಲಿ ಗೆ ವಿಭಿನ್ನ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ವಿಭಿನ್ನ ನೇರ ರೇಖೆಗಳಲ್ಲಿ ಈ ಪಾಯಿಂಟ್ ನ್ನು ತಲುಪುತ್ತಿದ್ದೇವೆ ಆದ್ದರಿಂದ ಈ ನೇರ ರೇಖೆಗಳ ಇಳಿಜಾರು ವಿಭಿನ್ನವಾಗಿರುತ್ತದೆ ಆದ್ದರಿಂದ m ಯಾವುದೇ ಮೌಲ್ಯವನ್ನು ತೆಗೆದುಕೊಳ್ಳಬಹುದು ಮತ್ತು ನಂತರ ನಾವು ಇಲ್ಲಿಗೆ ಈ ನೇರ ರೇಖೆಗಳ ಉದ್ದಕ್ಕೂ ತಲುಪುತ್ತಿದ್ದೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಇಲ್ಲಿ ಈ ಮಿತಿ ಏನು ಆದ್ದರಿಂದ y ನಾವು ಮೊದಲಿನಂತೆ y ಯನ್ನು ಗೆ ಸಮಾನವಾಗಿರುತ್ತದೆ ಎಂದು ಬದಲಿಸಬಹುದು ಆದ್ದರಿಂದ ಇಲ್ಲಿ ನಾವು ಚದರ ಮತ್ತು ನಂತರ ವರ್ಗ ಚದರ ವರ್ಗ ಮತ್ತು ವರ್ಗ ರದ್ದು ಆಗುತ್ತದೆ ಮತ್ತು ನಾವು m ಭಾಗಿಸು ಪಡೆಯುತ್ತೇವೆ ಆದ್ದರಿಂದ ನ ವಿಭಿನ್ನ ಮೌಲ್ಯಗಳಿಗಾಗಿ ನಾವು ಬೇರೆ ಮಿತಿಯನ್ನು ಪಡೆಯುತ್ತಿದ್ದೇವೆ ಎಂದು ನಾವು ಮತ್ತೆ ಗಮನಿಸುತ್ತೇವೆ ಆದ್ದರಿಂದ ಮಿತಿ ಮಾರ್ಗವನ್ನು ಅವಲಂಬಿಸಿರುತ್ತದೆ ಮತ್ತು ಮತ್ತೆ ಈ ಮಿತಿ ಅಸ್ತಿತ್ವದಲ್ಲಿಲ್ಲ ಅಂತಹ ಮಿತಿಯನ್ನು ಲೆಕ್ಕಾಚಾರ ಮಾಡಲು ಪರ್ಯಾಯ ಮಾರ್ಗವೆಂದರೆ ಬೇರೆ ನಿರ್ದೇಶಾಂಕ ವ್ಯವಸ್ಥೆಯನ್ನು ಬಳಸುವುದು ಮತ್ತು ನಾವು ಕಾರ್ಟೇಶಿಯನ್ನಿಂದ ಧ್ರುವೀಯ ನಿರ್ದೇಶಾಂಕಗಳಿಗೆ ನಿರ್ದೇಶಾಂಕ ವ್ಯವಸ್ಥೆಯ ಬದಲಾವಣೆಯನ್ನು ಬಳಸಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ಎಂಬ ರೂಪಾಂತರವು ಗೆ ಸಮಾನವಾಗಿರುತ್ತದೆ ಮತ್ತು ವು ಗೆ ಸಮಾನವಾಗಿರುತ್ತದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಈಗ ವಿಭಿನ್ನ ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಮತ್ತು ಧ್ರುವೀಯ ನಿರ್ದೇಶಾಂಕದಲ್ಲಿ ಕೆಲಸ ಮಾಡುತ್ತೇವೆ ಆದ್ದರಿಂದ ಇಲ್ಲಿ ಈ ಮಿತಿ ಗೆ ಹೋಗುತ್ತದೆ ಓವರ್ ಸ್ಕ್ವೇರ್ y ಸ್ಕ್ವೇರ್ ಅನ್ನು ಸಿನ್ ಥೀಟಾ ಕಾಸ್ ಥೀಟಾ ಎಂದು ನೀಡಲಾಗುವುದು ಏಕೆಂದರೆ ನಾವು ಇಲ್ಲಿ ನಾವು ಎಂದು ಬದಲಿಸುತ್ತೇವೆ ಮತ್ತು ತದನಂತರ ವರ್ಗ ವರ್ಗ square ಆಗಿ ಪರಿಣಮಿಸುತ್ತದೆ ಮತ್ತು ಈ ಮಿತಿ r 0 ಹೋದಂತೆ ಈ ಮಿತಿ ಯು ಹೋಗುತ್ತದೆ ಏಕೆಂದರೆ ಧ್ರುವ ನಿರ್ದೇಶಾಂಕದಲ್ಲಿ ಈಗ ನಾವು ಈ ಆರ್ ಮತ್ತು ಈ ಥೀಟಾ ಮತ್ತು ಈ r ನ್ನು ಹೊಂದಿದ್ದೇವೆ ಆದ್ದರಿಂದ ಥೀಟಾ ದಿಂದ ಸ್ವತಂತ್ರವಾಗಿ ನಾವು r ನ್ನು 0 ಗೆ ಸಮೀಪಿಸಿದರೆ ನಾವು ಈ ಮೂಲಕ್ಕೆ ಅನಂತವನ್ನು ಸಂಪರ್ಕಿಸುತ್ತೇವೆ ಆದ್ದರಿಂದ ಇಲ್ಲಿ ಈ ಮಿತಿ ಹೋಗುತ್ತದೆ ಈ 0 ಗೆ ಹೋಗುತ್ತದೆ ಎಂಬ ಮಿತಿಗೆ ಸಮನಾಗಿರುತ್ತದೆ ಮತ್ತು r cos theta ಓವರ್ ಸ್ಕ್ವೇರ್ ಮತ್ತು ಈ ರದ್ದು ಗೊಳ್ಳುತ್ತದೆ ಆದ್ದರಿಂದ ನಾವು ಈ ಮತ್ತು ಪಡೆಯುತ್ತೇವೆ ಆದ್ದರಿಂದ ನಾವು ಮತ್ತೆ ಗಮನಿಸುತ್ತಿರುವುದು ಏನೆಂದರೆ ಈ ಮಿತಿಯು ಅವಲಂಬಿಸಿರುತ್ತದೆ ಥೀಟಾವನ್ನು ಅವಲಂಬಿಸಿರುತ್ತದೆ ಎಂದು ಆದ್ದರಿಂದ ಈ ಮಿತಿಯನ್ನು ಸಮೀಪಿಸಲು ನಾವು ಬೇರೆ ಕೋನವನ್ನು ಆರಿಸಿದರೆ ಅಥವಾ ಈ ಪಾಯಿಂಟ್ ನ ಮೂಲವನ್ನು ಇಲ್ಲಿ ಆರಿಸಿದರೆ ಮೌಲ್ಯವು ವಿಭಿನ್ನವಾಗಿರುತ್ತದೆ ಆದ್ದರಿಂದ ಮಿತಿಯು ಕೋನ ಥೀಟಾವನ್ನು ಅವಲಂಬಿಸಿರುತ್ತದೆ ಅಥವಾ ಅದು ಮಾರ್ಗವನ್ನು ಅವಲಂಬಿಸಿರುತ್ತದೆ ಎಂದು ನಾವು ಮತ್ತೆ ಹೇಳಬಹುದು ಮತ್ತು ಆದ್ದರಿಂದ ಇದು ಅಸ್ತಿತ್ವದಲ್ಲಿಲ್ಲ ಎಂದು ನಾವು ಹೇಳಬಹುದು ಆದರೆ ಅನೇಕ ಸಂದರ್ಭಗಳಲ್ಲಿ ಸಮನ್ವಯ ವ್ಯವಸ್ಥೆಯ ಈ ಬದಲಾವಣೆಯು ಬಹಳ ಸಹಾಯಕವಾಗಿದೆ ಎಂದು ಇಂದಿನ ಉಪನ್ಯಾಸದಲ್ಲಿ ನಾವು ಅರಿತುಕೊಳ್ಳುತ್ತೇವೆ ಉದಾಹರಣೆಗೆ ನಾವು ಈ ಸಮಸ್ಯೆಯನ್ನು ಪರಿಗಣಿಸುತ್ತೇವೆ ಸ್ಕ್ವೇರ್ ಭಾಗಿಸು ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಎಂದು ಮತ್ತು ನಾವು ಕೋಆರ್ಡಿನೇಟ್ ಸಿಸ್ಟಮ್ ಅನ್ನು ಪೋಲಾರ್ಗೆ ಬದಲಾಯಿಸಿದರೆ ಹಿಂದಿನಂತೆ ಬದಲಿಯಾಗಿ ನಾವು ಈ ಮಿತಿ ಗೆ ಹೋಗುತ್ತದೆ ಎಂದು ಬರೆಯಬಹುದು ಚದರ ಭಾಗಿಸು ಚದರ ಚದರ ಗೆ ಸಮ ಆದ್ದರಿಂದ ಮಿತಿ ಮತ್ತೆ ಗೆ ಹೋಗುತ್ತದೆ ಮತ್ತು ಸ್ಕ್ವೇರ್ ಅನ್ನು ಸ್ಕ್ವೇರ್ ಸ್ಕ್ವೇರ್ ಥೀಟಾ ಯು r ಮತ್ತು ನಾವು ಇಲ್ಲಿ ಸ್ಕ್ವೇರ್ ಹೊಂದಿದ್ದೇವೆ ಮತ್ತೊಮ್ಮೆ ಸ್ಕ್ವೇರ್ ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ sin ಚದರ ಥೀಟಾ ಇದು ಸ್ಕ್ವೇರ್ ಆಗುತ್ತದೆ ಆದ್ದರಿಂದ ನಮಗೆ ಮಿತಿ 0 ಕ್ಕೆ ಹೋಗುತ್ತದೆ ಆದ್ದರಿಂದ ಇದು ಚದರ ರದ್ದಗುತ್ತದೆ ತದನಂತರ ನಾವು ಕಾಸ್ ಸ್ಕ್ವೇರ್ ಥೀಟಾ ಮತ್ತು ಸೈನ್ ಥೀಟಾವನ್ನು ಹೊಂದಿದ್ದೇವೆ ಮತ್ತು ಸ್ಕ್ವೇರ್ನಿಂದ ಭಾಗಿಸಲಾಗಿದೆ ಅದು ಈಗಾಗಲೇ ರದ್ದಾಗಿದೆ ಆದ್ದರಿಂದ ಸ್ಕ್ವೇರ್ ಮತ್ತು ನಂತರ ಇಲ್ಲಿ r ಸ್ಕ್ವೇರ್ ಆದ್ದರಿಂದ ಇವುಗಳು ರದ್ದುಗೊಳ್ಳುತ್ತವೆ ಮತ್ತು 0 ಕ್ಕೆ ಹೋಗುತ್ತದೆ ಆದ್ದರಿಂದ ಥೀಟಾದಿಂದ ಸ್ವತಂತ್ರವಾಗಿ ನಾವು ಇಲ್ಲಿ ಥೀಟಾವನ್ನು ಸರಿಪಡಿಸುತ್ತಿಲ್ಲ ಏಕೆಂದರೆ ಥೀಟಾದ ಮೌಲ್ಯ ಏನೇ ಇರಲಿ ನಾವು ಇಲ್ಲಿ ಒಂದು ಸೀಮಿತ ಸಂಖ್ಯೆಯನ್ನು ಹೊಂದಿದ್ದೇವೆ ಮತ್ತು ನಂತರ 0 ಗೆ ಹೋದರೆ ಇದು 0 ಆಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಇಲ್ಲಿ ಈ ಮಿತಿ 0 ಆಗಿದೆ ಆದ್ದರಿಂದ ನಿರ್ದೇಶಾಂಕ ವ್ಯವಸ್ಥೆಗೆ ಬದಲಾಯಿಸುವ ಮೂಲಕ ಮೌಲ್ಯಮಾಪನ ಸುಲಭವಾಗಿತ್ತು ಮತ್ತು ನಾವು ಈಗ ಮಿತಿ 0 ಎಂದು ತೀರ್ಮಾನಿಸಬಹುದು ನಾವು ಮಾರ್ಗವನ್ನು ಸರಿಪಡಿಸಿಲ್ಲ ಏಕೆಂದರೆ ಈ ಮಿತಿಯನ್ನು ಇಲ್ಲಿ ನಾವು ನಿಗದಿಪಡಿಸಿಲ್ಲ ಎಂದು ನಾವು ಮತ್ತೆ ಗಮನಿಸಿದ್ದೇವೆ ಇಲ್ಲಿ ನಾವು ಥೀಟಾದಿಂದ ಸ್ವತಂತ್ರವಾಗಿ ಪಡೆದಿದ್ದೇವೆ ಆದ್ದರಿಂದ ಥೀಟಾದ ಮೌಲ್ಯವನ್ನು ಸರಿಪಡಿಸದೆ ನಾವು ಈ 0 ಗೆ ಮಾರ್ಗವನ್ನು ಹೊಂದಿದ್ದೇವೆ ಆದ್ದರಿಂದ ಈ ಮಿತಿಯು ನಿರ್ದಿಷ್ಟ ಹಾದಿಯಲ್ಲಿಲ್ಲ ಇದು ಮಾರ್ಗದಿಂದ ಸ್ವತಂತ್ರವಾಗಿದೆ ಆದ್ದರಿಂದ ನಿರ್ದೇಶಾಂಕ ವ್ಯವಸ್ಥೆಯನ್ನು ಬದಲಾಯಿಸುವುದು ತುಂಬಾ ಸಹಾಯಕವಾಗಿದೆ ಎಂದು ನಾನು ಹೇಳಿದ್ದೇನೆ ಉದಾಹರಣೆಗೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಯ ಉದ್ದಕ್ಕೂ ಈ ಪಾಯಿಂಟ್ ಗೆ ಹಂತಕ್ಕೆ ಸಮೀಪಿಸುವುದು ರೇಖೆಗೆ ಸಮನಾಗಿರುತ್ತದೆ ಮತ್ತು 0 ಮಿತಿಯನ್ನು ನೀಡುತ್ತದೆ ಎಂದು ಒಬ್ಬರು ಮತ್ತೆ ಗೊಂದಲಕ್ಕೊಳಗಾಗಬಹುದು ಆದರೆ ಇಲ್ಲಿ ನಾವು ಮಾರ್ಗವನ್ನು ಸರಿಪಡಿಸಿದ್ದೇವೆ ಆದ್ದರಿಂದ ಗೆ ಸಮಾನವಾಗಿರುತ್ತದೆ ಇವು ಬಿಂದುವಿಗೆ ಸಮೀಪಿಸುವ ನೇರ ರೇಖೆಗಳು ಆದ್ದರಿಂದ ಹಾಗೆ ಮಾಡುವುದರಿಂದ y mx ಗೆ ಸಮನಾಗಿರುತ್ತದೆ ಮತ್ತು ಈ ಅನ್ನು ಗೆ ಹೋಗಲು ಅವಕಾಶ ಮಾಡಿಕೊಟ್ಟು ಕೊಟ್ಟಿರುವ ಸಂಖ್ಯೆ ಅಥವಾ ಕೊಟ್ಟಿರುವ ಮಿತಿಯು ಕಾರ್ಯದ ಮಿತಿಯಾಗಿದೆ ಎಂದು ನಾವು ತೀರ್ಮಾನಿಸಲು ಸಾಧ್ಯವಿಲ್ಲ ಆದರೆ ಈ ಸಂದರ್ಭದಲ್ಲಿ ನಿರ್ದೇಶಾಂಕ ವ್ಯವಸ್ಥೆಯನ್ನು ಬದಲಾಯಿಸುವ ಮೂಲಕ ಆದ್ದರಿಂದ ಈಗ ನಾವು ಬೇರೆ ಯಾವುದೇ ನಿರ್ದೇಶಾಂಕ ವ್ಯವಸ್ಥೆಯನ್ನು ಸಮಾನ ನಿರ್ದೇಶಾಂಕ ವ್ಯವಸ್ಥೆಯನ್ನು ಹೊಂದಿದ್ದೇವೆ ಅಲ್ಲಿ ನಾವು ಏನನ್ನೂ ಸರಿಪಡಿಸಿಲ್ಲ ಆದ್ದರಿಂದ ಇಲ್ಲಿ ನಾವು ಕೆಲವು ಸಂಖ್ಯೆಗೆ ಸಮೀಪಿಸುತ್ತಿರುವ ಥೀಟಾದಿಂದ ಸ್ವತಂತ್ರವಾಗಿದ್ದರೆ ನಾವು ಇದನ್ನು ಕೆಲವು ಉದಾಹರಣೆಗಳಲ್ಲಿ ಅನ್ವೇಷಿಸುವ ಮಿತಿಯಾಗಿದೆ ಆದ್ದರಿಂದ ಥೀಟಾವನ್ನು ಅವಲಂಬಿಸಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ಮಿತಿ ಅಸ್ತಿತ್ವದಲ್ಲಿದೆ ಮತ್ತು ಮಿತಿ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇಲ್ಲಿ sin ಇನ್ವರ್ಸ್ ವಿಲೋಮ ಪ್ಲಸ್ 2 ಮತ್ತು 3 ಪ್ಲಸ್ 6 ಇದೆ ಆದ್ದರಿಂದ ಇದು ನಿರ್ದೇಶಾಂಕ ವ್ಯವಸ್ಥೆಗೆ ಬದಲಾಗದೆ ಮತ್ತೊಂದು ವಿಧಾನವಾಗಿದೆ ಇಲ್ಲಿ ನಾವು ಪ್ಲಸ್ 2 ಮತ್ತು ಇಲ್ಲಿ ಆರ್ಗ್ಯುಮೆಂಟ್ ಅದು ಪಟ್ಟು ಪ್ಲಸ್ 2 ಎಂದು ಗಮನಿಸಬಹುದು ಆದ್ದರಿಂದ ನಾವು ಒಂದೇ ಸಂಖ್ಯೆಯ ಪ್ಲಸ್ 2 ಮತ್ತು ಇಲ್ಲಿ 3 ಬಾರಿ ಪ್ಲಸ್ 2 ಆದ್ದರಿಂದ ನಾವು ಪ್ಲಸ್ 2 ಅನ್ನು ಹೊಸ ನಿಯತಾಂಕವಾಗಿ ಬದಲಿಸಿದರೆ ಹೊಸ ವೇರಿಯಬಲ್ ಆಗಿ ನಂತರ ನಾವು ಈ ಮಿತಿಯನ್ನು ವಿಲೋಮದ ಮಿತಿಗೆ ಪರಿವರ್ತಿಸಬಹುದು ಆದ್ದರಿಂದ ಇದನ್ನು ಮತ್ತು ನಂತರ ವಿಲೋಮ ಮೂರು ಬಾರಿ ಮತ್ತು ಮಿತಿ ಯು 0 ಕ್ಕೆ ತಲುಪುತ್ತದೆ ಆದ್ದರಿಂದಇದು ಮತ್ತೊಂದು ಅನುಕೂಲಕರ ಮಾರ್ಗವಾಗಿದೆ ಆದ್ದರಿಂದ ನಾವು ಮತ್ತೆ ಮಾರ್ಗವನ್ನು ಸರಿಪಡಿಸುತ್ತಿಲ್ಲ ಆದರೆ ನಾವು ಇಲ್ಲಿ ಈ ಕಾರ್ಯದಲ್ಲಿ ಎಲ್ಲೆಡೆ ಕಂಡುಬರುವ ಪ್ಲಸ್ 2 ಈ ಕಾರ್ಯವನ್ನು ಬದಲಿಸಿದ್ದೇವೆ ಆದ್ದರಿಂದ ಇಲ್ಲಿ ಅದು ಪ್ಲಸ್ 2 ಮತ್ತು ಮತ್ತೆ ಅದೇ ಕ್ರಿಯಾತ್ಮಕತೆಯಾಗಿತ್ತು ಆದರೆ 3 ಬಾರಿ ಪ್ಲಸ್ 2 ನಾವು ಅದನ್ನು ಆದ್ದರಿಂದ ಇದು 3 ಪಟ್ಟು ಆಗುತ್ತದೆ ಮತ್ತು ಈಗ ನಾವು ಸಮಸ್ಯೆಯನ್ನು ಏಕ ಸಿಂಗಲ್ ವೇರಿಯೇಬಲ್ನ ಮಿತಿಗಳ ಸಮಸ್ಯೆಗೆ ಬದಲಾಯಿಸಿದ್ದೇವೆ ಅದನ್ನು ನಾವು ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ಅದು ಭಾಗಿಸು ಆದ್ದರಿಂದ ನಾವು ಎಲ್ ಹಾಸ್ಪಿಟಲ್ ನಿಯಮವನ್ನು ಅನ್ವಯಿಸಬಹುದು ಇದು 1 ಓವರ್ ಸ್ಕ್ವೇರ್ ರೂಟ್ 1 ಮೈನಸ್ t ಸ್ಕ್ವೇರ್ ಆಗಿರುತ್ತದೆ ಮತ್ತು ನಂತರ ಇಲ್ಲಿ ಇದು 3 ಮತ್ತು 1 ಪ್ಲಸ್ 9 ಸ್ಕ್ವೇರ್ ಆಗಿರುತ್ತದೆ ಮತ್ತು ನಂತರ ಮಿತಿ t 0 ಗೆ ಹೋಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ t 0 ಗೆ ಹೋಗುತ್ತದೆ ಅದು 1 ಆಗಿರುತ್ತದೆ ಮತ್ತು ನಂತರ ನಾವು ಇಲ್ಲಿ 3 ಅನ್ನು ಹೊಂದಿದ್ದೇವೆ ಆದ್ದರಿಂದ 1 ಭಾಗಿಸು 3 ಆದ್ದರಿಂದ ಈ ಮಿತಿ 1 ಭಾಗಿಸು 3 ಆಗಿರುತ್ತದೆ ಆದ್ದರಿಂದ ಮತ್ತೆ ಇದು ಮತ್ತೊಂದು ವಿಧಾನವಾಗಿದ್ದು ಎರಡು ಅಸ್ಥಿರಗಳ ಕಾರ್ಯಗಳನ್ನು ನಾವು ಒಂದು ವೇರಿಯಬಲ್ ದಕ್ಕೆ ಬದಲಾಯಿಸಿದಾಗ ಕೆಲವು ಸಂದರ್ಭಗಳಲ್ಲಿ ಇದು ಸಹಾಯಕವಾಗಬಹುದು ಆದ್ದರಿಂದ ಈಗ ಮಿತಿಗಳೊಂದಿಗೆ ಕೆಲಸ ಮಾಡುವ ಕುರಿತು ಕೆಲವು ಟೀಕೆಗಳು ಆದ್ದರಿಂದ ಮಿತಿಯು ಗೆ ಮತ್ತು ನಂತೆ ಗೆ ಹೋದಲ್ಲಿ ನಾವು ಏನು ಹೊಂದಿದ್ದೇವೆ ಒಂದು ವೇಳೆ ಈ ಎರಡು ಮಿತಿಗಳನ್ನು ನೀಡಲಾಗಿದ್ದರೆ ನಂತರ ನಾವು ಬಾರಿ ಈ ಲೆಕ್ಕಾಚಾರ ಮಾಡಬಹುದು ಇದು ಬಾರಿ ಯ ಮಿತಿ ಗೆ ಹೋದಾಗ ಆಗಿರುತ್ತದೆ ಆದ್ದರಿಂದ ಈ ಮಿತಿ ಸ್ಥಿರವಾಗಿರುತ್ತದೆ ಆದ್ದರಿಂದ ಈ ಮಿತಿ ಬಾರಿ ಮತ್ತೆ ನಾವು ಈ ಮತ್ತು ಪ್ಲಸ್ ಅಥವಾ ಮೈನಸ್ ನಾವು ಅಲ್ಲಿಸೀಮಿತ ಪ್ರಮಾಣದಲ್ಲಿ ಮತ್ತು ಹೊಂದಿದ್ದೇವೆ ನಂತರ ಈ ಮಿತಿಯು ಸಹ ಪ್ಲಸ್ ಮತ್ತು ಮೈನಸ್ ಅದು ಪ್ಲಸ್ ಆಗಿದ್ದರೆ ಇಲ್ಲಿ ಪ್ಲಸ್ ಕಾಣಿಸುತ್ತದೆ ಅದು ಇಲ್ಲಿ ಮೈನಸ್ ಆಗಿದ್ದರೆ ಮೈನಸ್ ಬರುತ್ತದೆ ಈಗ ನಾವು ಇಲ್ಲಿ ಮತ್ತು ಈ ಎರಡು ಕಾರ್ಯಗಳ ಉತ್ಪನ್ನ ವನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಮತ್ತು ರ ಉತ್ಪನ್ನವಾಗಿರುತ್ತದೆ ನಾವು ಇಲ್ಲಿ ಭಾಗಿಸು ಅಂಶವನ್ನು ಹೊಂದಿದ್ದರೆ ಈ ಸಂದರ್ಭದಲ್ಲಿ ಈ ಶೂನ್ಯವಾಗಿಲ್ಲದಿದ್ದರೆ ಏಕೆಂದರೆ ನಾವು 0 ರಿಂದ ಭಾಗಿಸಲು ಸಾಧ್ಯವಿಲ್ಲ ಆದ್ದರಿಂದ ಶೂನ್ಯವಾಗಿಲ್ಲದಿದ್ದರೆ ಈ ಮಿತಿಯು ಒದಗಿಸಿದಂತೆ 0 ಗೆ ಸಮನಾಗಿರುವುದಿಲ್ಲ ಈ ಕೆಲಸದ ನಿಯಮಗಳ ಇನ್ನೂ ಕೆಲವು ಸಾಮಾನ್ಯೀಕರಣ ನಾವು ಅಲ್ಲಿ ಅನಂತತೆಯನ್ನು ಹೊಂದಿರುವಾಗ ಸಹ ನಾವು ಕೆಲಸ ಮಾಡಬಹುದು ಆದ್ದರಿಂದ ಈ ಮಿತಿ ಯು ಇದು ಅನಂತಕ್ಕೆ ಹೋದಲ್ಲಿ ಆಗಿದೆ ಮತ್ತು ಇಲ್ಲಿ ಈ ಯ ಮಿತಿಯು ಸೀಮಿತೆಗಳಿಗೆ ಹೋಗುತ್ತದೆ ಮತ್ತು ಇದು ಅನಂತ ಆಗಿದೆ ಆ ಸಂದರ್ಭದಲ್ಲಿ ಈ ಎರಡು ಕಾರ್ಯಗಳನ್ನು ಉತ್ಪನ್ನದ ಈ ಮಿತಿಯನ್ನು ನಾವು ಗೆ ಹೋದಾಗ ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ಅನಂತ ಮತ್ತು ಇಲ್ಲಿ ನಾವು ಪ್ಲಸ್ ಅನಂತ ಮತ್ತು ಅನಂತತೆಯನ್ನು ಹೊಂದಿದ್ದೇವೆ ಆದ್ದರಿಂದ ಈ ಮಿತಿ ಸಹ ಪ್ಲಸ್ ಅನಂತವಾಗಿರುತ್ತದೆ ನಾವು ಎರಡು ಕಾರ್ಯಗಳನ್ನು ಕೂಡ ಸೇರಿಸಬಹುದು ಮತ್ತು ಮಿತಿಯನ್ನು ಗೆ ಹೋದಂತೆ ತೆಗೆದುಕೊಳ್ಳಬಹುದು ಮತ್ತು ಇದು ಅನಂತ ಪ್ಲಸ್ ಅನಂತವಾಗಿರುತ್ತದೆ ಅದು ಮತ್ತೆ ಅನಂತ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಇಲ್ಲಿ ನಾವು ಮಿತಿ ಪ್ಲಸ್ ಅನಂತತೆಯನ್ನು ಹೊಂದಿದ್ದೇವೆ ಮತ್ತು ಗೆ ಹೋದಂತೆ ಮೈನಸ್ ಅನಂತಕ್ಕೆ ಸಮೀಪಿಸುತ್ತಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಒಂದು ಮೈನಸ್ ಅನಂತವಾಗಿರುವುದರಿಂದ ಇನ್ನೊಂದು ಪ್ಲಸ್ ಅನಂತವಾಗಿರುತ್ತದೆ ಆದ್ದರಿಂದ ಉತ್ಪನ್ನವು ಮೈನಸ್ ಚಿಹ್ನೆಯೊಂದಿಗೆ ಮತ್ತೆ ಅನಂತವಾಗಿರುತ್ತದೆ ಏಕೆಂದರೆ ಇಲ್ಲಿ ಒಂದು ಋಣಾತ್ಮಕ ವಾಗಿರುತ್ತದೆ ಒಂದು ಪ್ಲಸ್ ಆಗಿದೆ ಆದ್ದರಿಂದ ಪ್ಲಸ್ ಮತ್ತು ಮೈನಸ್ ಒಂದಕ್ಕೆ ಮೈನಸ್ ಒಂದಾಗಿದೆ ಮತ್ತು ನಂತರ ಇಲ್ಲಿ ನಾವು ಅನಂತತೆಯನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಅನಂತಕ್ಕೆ ತಲುಪುತ್ತದೆ ನಾವು ಅನಂತಕ್ಕೆ ಹೋಗುತ್ತಿದ್ದ ಅನ್ನು ಮತ್ತುಕೆಲವು ಸೀಮಿತ ನೈಜ ಸಂಖ್ಯೆಗೆ ಸಮೀಪಿಸುತ್ತಿದ್ದ ಯನ್ನು ಹೊಂದಿದ್ದರೆ ಈ ಸಂದರ್ಭದಲ್ಲಿ ನಾವು ಪ್ಲಸ್ ಅಥವಾ ಮೈನಸ್ ಅಂತಹ ಮಿತಿಗಳನ್ನು ಮೌಲ್ಯಮಾಪನ ಮಾಡಬಹುದು ಏಕೆಂದರೆ ಇದು ಈಗಾಗಲೇ ಅನಂತವಾಗಿದೆ ಮತ್ತು ನಂತರ ಇಲ್ಲಿ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ಒಂದು ಸೀಮಿತ ಸಂಖ್ಯೆಯಾಗಿರುವವರೆಗೂ ಈ ಸಂಖ್ಯೆ ಏನು ಎಂಬುದು ಪರವಾಗಿಲ್ಲ ನಂತರ ಈ ಮಿತಿ ಕೇವಲ ಅನಂತವಾಗಿರುತ್ತದೆ ಎರಡನೆಯದಾಗಿ ನಾವು ಅನಂತತೆಯನ್ನು ಹೊಂದಿದ್ದರೆ ಮತ್ತು ಈ ಮಿತಿ ಧನಾತ್ಮಕವಾಗಿದ್ದರೆ ಈ ಸಂದರ್ಭದಲ್ಲಿ ನಾವು ಉತ್ಪನ್ನ ನಿಯಮಕ್ಕೆ ಹೋಗಬಹುದು ಆದ್ದರಿಂದ ಮಿತಿ ಗೆ ಹೋಗುತ್ತದೆ ಮತ್ತು ಮತ್ತು ಈ ಉತ್ಪನ್ನ ಸಮಾನವಾಗಿರುತ್ತದೆ ಏಕೆಂದರೆ ಧನಾತ್ಮಕ ಆದ್ದರಿಂದ ಚಿಹ್ನೆ ಬದಲಾಗುವುದಿಲ್ಲ ಮತ್ತು ಅದು ಅನಂತವಾಗಿರುತ್ತದೆ ಇನ್ನೂ ಕೆಲವು ಆದ್ದರಿಂದ ಇಲ್ಲಿ ನಾವು ಅನ್ನು ಅನಂತಕ್ಕೆ ಸಮೀಪಿಸುತ್ತಿದ್ದೇವೆ ಮತ್ತು ಈ ಗೆ ಸಮೀಪಿಸುತ್ತಿದ್ದು ಅದು ಋಣಾತ್ಮಕ ಸಂಖ್ಯೆಯಾಗಿದೆ ಅಂತಹ ಸಂದರ್ಭದಲ್ಲಿ ಈ ಉತ್ಪನ್ನವು ಅನಂತಕ್ಕೆ ಸಮೀಪಿಸುವುದರಿಂದಾಗಿ ಉತ್ಪನ್ನವು ಅನಂತಕ್ಕೆ ಹೋಗುತ್ತದೆ ಆದರೆ ಈ ಋಣಾತ್ಮಕ ನ ಕಾರಣದಿಂದಾಗಿ ಇದು ಮೈನಸ್ ಅನಂತಕ್ಕೆ ತಲುಪುತ್ತದೆ ಈಗ ಅನಂತಕ್ಕೆ ಸಮೀಪಿಸುತ್ತಿದ್ದರೆ ಮತ್ತು ನಿಜವಾದ ಸಂಖ್ಯೆಯಾಗಿದ್ದರೆ ಮಿತಿ ನಿಜವಾದ ಸಂಖ್ಯೆಯಾಗಿದೆ ಆ ಸಂದರ್ಭದಲ್ಲಿ ಇಲ್ಲಿಅಂಶ ವು ಭಾಗಿಸು ಆದ್ದರಿಂದ ಇಲ್ಲಿ ಈ ಅನಂತಕ್ಕೆ ಹೋಗುತ್ತದೆ ಮತ್ತು ಕೆಲವು ಸಂಖ್ಯೆಯ ಆ ಸಂದರ್ಭದಲ್ಲಿ ಈ ಮಿತಿ 0 ಆಗಿರುತ್ತದೆ ಆದ್ದರಿಂದ ಇಂದು ನಾವು ಇಂದು ನೋಡಿದ್ದು ಏನೆಂದರೆ ಅದು ಮಿತಿ ಎರಡು ಅಸ್ಥಿರಗಳ ಸಂದರ್ಭದಲ್ಲಿ ನಾವು ಮಿತಿಯನ್ನು ಎರಡಾಗಿ ಮೌಲ್ಯಮಾಪನ ಮಾಡಬಹುದು ಆದರೆ ನಾವು ಜಾಗರೂಕರಾಗಿರಬೇಕು ಏಕೆಂದರೆ ಸಮತಲದಲ್ಲಿ ನಾವು ಈಗ ಹಲವಾರು ದಿಕ್ಕುಗಳಿಂದ ಒಂದು ನಿರ್ದಿಷ್ಟ ಬಿಂದುವನ್ನು ತಲುಪಬಹುದು ಆದರೆ ಒಂದು ವೇರಿಯೇಬಲ್ನ ಸಂದರ್ಭದಲ್ಲಿ ನಾವು ಎಡಭಾಗದಿಂದ ಅಥವಾ ಬಲಭಾಗದಿಂದ ಕೇವಲ ಎರಡು ದಿಕ್ಕುಗಳನ್ನು ಹೊಂದಿದ್ದೇವೆ ಆದರೆ ಈಗ ನಾವು ಅನಂತ ದಿಕ್ಕುಗಳನ್ನು ಹೊಂದಿದ್ದೇವೆ ಆದ್ದರಿಂದ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಕಂಪ್ಯೂಟಿಂಗ್ ಮಿತಿ ಸಹಾಯ ಮಾಡುವುದಿಲ್ಲ ಆದರೆ ಮಿತಿಗಳು ವಿಭಿನ್ನವಾಗಿರುವ ಕನಿಷ್ಠ ಎರಡು ದಿಕ್ಕುಗಳನ್ನು ನಾವು ಕಂಡುಕೊಂಡರೆ ಆಗ ನಾವು ಮಿತಿ ಒಂದು ಮಿತಿ ಅಸ್ತಿತ್ವದಲ್ಲಿಲ್ಲ ಎಂದು ತೀರ್ಮಾನಿಸಬಹುದು ಆದರೆ ಎರಡು ಅಥವಾ ಹಲವು ಹಾದಿಗಳಲ್ಲಿ ಮಿತಿಯನ್ನು ಮೌಲ್ಯಮಾಪನ ಮಾಡುವ ಮೂಲಕ ಆ ಮಿತಿ ಹಲವಾರು ಮಾರ್ಗಗಳಲ್ಲಿ ಒಂದೇ ಆಗಿದ್ದರೂ ನಾವು ಇದು ಮಿತಿ ಎಂದು ತೀರ್ಮಾನಿಸಲು ಸಾಧ್ಯವಿಲ್ಲ ಆದ್ದರಿಂದ ಮಿತಿಯನ್ನು ಲೆಕ್ಕಾಚಾರ ಮಾಡುವುದರಿಂದ ಧ್ರುವೀಯ ನಿರ್ದೇಶಾಂಕಕ್ಕೆ ಬದಲಾಗುತ್ತಿರುವ ಎರಡು ವಿಧಾನಗಳನ್ನು ನಾವು ನೋಡಿದ್ದೇವೆ ಆ ಸಂದರ್ಭದಲ್ಲಿ 0 ಕ್ಕೆ ಸಮೀಪಿಸಿದರೆ ಉದಾಹರಣೆಗೆ ಪ್ರಶ್ನೆಯಲ್ಲಿನ ಮಿತಿ ಮೂಲಕ್ಕೆ ಸಮೀಪಿಸುತ್ತಿದ್ದರೆ ಆದ್ದರಿಂದ ಆ ಸಂದರ್ಭದಲ್ಲಿ ನಾವು ಥೀಟಾ ದಿಂದ ಸ್ವತಂತ್ರವಾಗಿ 0 ಸಮೀಪಿಸುತ್ತಿದೆ ಎಂದು ಹೇಳಬಹುದು ಆದ್ದರಿಂದ ನಾವು ಪಡೆಯುವ ಯಾವುದೇ ಸಂಖ್ಯೆ ಅದು ಮಾರ್ಗವನ್ನು ಅವಲಂಬಿಸಿರುವುದಿಲ್ಲ ಮತ್ತು ಅದು ಮಿತಿಯಾಗಿರುತ್ತದೆ ನಾವು ಅನೇಕ ಸನ್ನಿವೇಶಗಳಲ್ಲಿ ಸಂಖ್ಯೆಯನ್ನು ಒಂದು ವೇರಿಯಬಲ್ ಸಮಸ್ಯೆಯಾಗಿ ಪರಿವರ್ತಿಸಬಹುದು ಮತ್ತು ನಂತರ ಮಿತಿಯನ್ನು ತೀರ್ಮಾನಿಸಲು ನಾವು ಎಲ್ ಹಾಸ್ಪಿಟಲ್ ನಿಯಮವನ್ನು ಅನ್ವಯಿಸಬಹುದು ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಧ್ರುವೀಯ ನಿರ್ದೇಶಾಂಕಕ್ಕೆ ಬದಲಾಯಿಸುವುದು ಮಿತಿಯನ್ನು ಮೌಲ್ಯಮಾಪನ ಮಾಡಲು ಸಹಕಾರಿಯಾಗಿದೆ ಎಂದು ಮುಂದಿನ ಉಪನ್ಯಾಸದಲ್ಲಿ ಮತ್ತೊಮ್ಮೆ ನಾವು ನೋಡುತ್ತೇವೆ ಆದರೆ ಅನ್ನು 0 ಗೆ ಹೋದಂತೆ ಮಿತಿಯನ್ನು ತೆಗೆದುಕೊಳ್ಳುವಾಗ ಅದು ಕೋನ ಥೀಟಾವನ್ನು ಅವಲಂಬಿಸಬಾರದು ಎಂದು ನಾವು ಮತ್ತೆ ಬಹಳ ಜಾಗರೂಕರಾಗಿರಬೇಕು ಆದ್ದರಿಂದ ಥೀಟಾದ ಸ್ವತಂತ್ರವಾಗಿ ನಾವು ಕೆಲವು ಸಂಖ್ಯೆಗೆ ಸಮೀಪಿಸುತ್ತಿದ್ದರೆ ಅದು ಮಿತಿ ಎಂದು ನಾವು ತೀರ್ಮಾನಿಸಬಹುದು ಆದರೆ ಆ ಮಿತಿ ಥೀಟಾವನ್ನು ಅವಲಂಬಿಸಿದ್ದರೆ ಮತ್ತೆ ಅದು ಮಾರ್ಗ ಅವಲಂಬಿತ ಮಿತಿಯಾಗಿದೆ ಆದ್ದರಿಂದ ಮಿತಿ ಅಸ್ತಿತ್ವದಲ್ಲಿಲ್ಲ ಆದ್ದರಿಂದ ಈ ವಿಷಯಗಳ ಬಗ್ಗೆ ನಿರ್ದೇಶಾಂಕ ವ್ಯವಸ್ಥೆಯನ್ನು ಧ್ರುವೀಯ ನಿರ್ದೇಶಾಂಕಕ್ಕೆ ಬದಲಾಯಿಸುವಾಗ ಹೆಚ್ಚಿನ ಉದಾಹರಣೆಗಳ ಮೂಲಕ ನಾವು ಹೆಚ್ಚು ಮಾತನಾಡುತ್ತೇವೆ ಮತ್ತು ನಂತರ ಹೆಚ್ಚಿನ ಉದಾಹರಣೆಗಳ ಮೂಲಕ ಏನು ಸಮಸ್ಯೆ ಉಂಟಾಗುತ್ತದೆ ಎಂದು ಚರ್ಚಿಸುತ್ತೇವೆ ಆದ್ದರಿಂದ ಈ ಉಪನ್ಯಾಸಗಳನ್ನು ತಯಾರಿಸಲು ಬಳಸುವ ಉಲ್ಲೇಖಗಳು ಇವು ನೀವು ಗಮನಹರಿಸಿದ್ದಕ್ಕಾಗಿ ಧನ್ಯವಾದಗಳು